ಕ್ವಾಂಟಮ್ ಟನಲಿಂಗ್ ಮತ್ತು ಅದರ ಉದಾಹರಣೆಗಳು ಹಿಂದಿನ ಉಪನ್ಯಾಸದಲ್ಲಿ ನಾವು ಎಡಬದಿಯಿಂದ ತಡೆಗೋಡೆಯ ಎತ್ತರ V0 ನಿಂದ ಬರುತ್ತಿದ್ದ ಕಣಗಳ ಪ್ರತಿಫಲನ ಮತ್ತು ಪ್ರಸರಣವನ್ನು ಪರಿಗಣಿಸಿದ್ದೆವು ಮತ್ತು ಕಣಗಳು ಪ್ರತಿಫಲಿಸಲ್ಪಡುತ್ತವೆ ಎಂದು ತೋರಿಸಿದೆ ಅಲ್ಲಿ ಈ ಪ್ರದೇಶದಲ್ಲಿ ಕಣಗಳು ಕಂಡುಬರುವ ಸಾಧ್ಯತೆಯಿದೆ ಶಾಸ್ತ್ರೀಯವಾಗಿ ನಮೂದಿಸಲಾಗಿದೆ ಮತ್ತು ಶಕ್ತಿಯು V0 ಕಣಗಳಿಗಿಂತ ಹೆಚ್ಚು ಎಂದು ನಾವು ತೋರಿಸಿದ್ದೇವೆ ಕಣಗಳು ಹಾದುಹೋಗಬಹುದು ಮತ್ತು ಇನ್ನೂ ಪ್ರತಿಫಲಿಸುತ್ತವೆ ನಾನು ಮೊದಲ ಪ್ರಕರಣದಲ್ಲಿ ಈ ತಡೆಗೋಡೆಯನ್ನು ತೆಳುವಾದರೆ ಏನಾಗಬಹುದು ಎಂದು ಯೋಚಿಸಲು ನಾನು ನಿಮ್ಮನ್ನು ಪ್ರೇರೇಪಿಸಿದೆ ಅಂದರೆ ಅದು ಅನಂತಕ್ಕೆ ಹೋಗುವುದಿಲ್ಲ ಆದರೆ ನಾನು ಅದನ್ನು ಸೀಮಿತ ಅಗಲ ಮತ್ತು ಸಾಮರ್ಥ್ಯದಿಂದ ಮತ್ತೆ 0 ಆಗುವಂತೆ ಮಾಡುತ್ತೇನೆ ಆದ್ದರಿಂದ ಇದು V0 ಮತ್ತು ಇದರ ನಡುವೆ V0 ಅಷ್ಟು ಎತ್ತರವಿದೆ ಮತ್ತು ಇದರ ಅಗಲವು ಆಗಿರುವ ಕಣಗಳು ತರಂಗ ಕಾರ್ಯದಲ್ಲಿ ಬರುವ ತರಂಗ ಕಾರ್ಯವು ಹಿಂದಕ್ಕೆ ಹೋಗುತ್ತದೆ ಮಧ್ಯದಲ್ಲಿರುವ ಪ್ರದೇಶದಲ್ಲಿ ತರಂಗದ ಕಾರ್ಯವು ಸಾಯಬಹುದು ಆದರೆ ಈಗ ಅದು ಇತರ ಗಡಿಯಲ್ಲಿ ಸೀಮಿತವಾಗಿದೆ ಮತ್ತು ತರಂಗ ಕಾರ್ಯವು ಇನ್ನೊಂದು ಬದಿಗೆ ನಿರಂತರವಾಗಿರಬೇಕು ಅದು ಇನ್ನೊಂದು ಬದಿಗೆ 0 ಆಗಿರುವುದಿಲ್ಲ ಆದ್ದರಿಂದ ಕಣವು ಒಳಗೆ ಬಂದರೆ ಏನಾಗಬಹುದು ಈ ಚಿತ್ರವನ್ನು ಮತ್ತೊಮ್ಮೆ ಪ್ರತಿಫಲಿಸುವಂತೆ ಮಾಡೋಣ ಆದರೆ ಸೀಮಿತ ಸಂಭವನೀಯತೆ ಹಾದುಹೋಗುತ್ತದೆ ಈಗ ನೀವು ಬಲಕ್ಕೆ ಹೋದಂತೆ ತರಂಗ ಕ್ರಿಯೆಯ ಕೊಳೆಯುವಿಕೆಯಿಂದಾಗಿ ಈ ತರಂಗ ಕಾರ್ಯವು x a ನಲ್ಲಿ ಗಡಿಯುದ್ದಕ್ಕೂ ನಿರಂತರವಾದಾಗ ಅಗಲವನ್ನು ಪ್ರಾರಂಭಿಸಲು ಚಿಕ್ಕದಾಗಿರುತ್ತದೆ ಆದರೆ ಶೂನ್ಯವಲ್ಲ ಮತ್ತು ಆದ್ದರಿಂದ ಕಣವು ಹಾದುಹೋಗುವ ಸಣ್ಣ ಸಂಭವನೀಯತೆ ಇರುತ್ತದೆ ತಡೆಗೋಡೆ ಇದು ಸಂಪೂರ್ಣವಾಗಿ ಶಾಸ್ತ್ರೀಯವಲ್ಲದ ಪರಿಣಾಮವಾಗಿದ್ದು ಶಾಸ್ತ್ರೀಯವಾಗಿ ಕಣವು ಹಿಂದಕ್ಕೆ ಹೋಗುತ್ತದೆ ಅದು ಭೇದಿಸಲು ಸಾಧ್ಯವಿಲ್ಲ ಆದರೆ ಇಲ್ಲಿ ಶಕ್ತಿಯು ಕಡಿಮೆಯಾಗಿದ್ದರೂ ಸಹ ಕಣವು ಇದ್ದಕ್ಕಿದ್ದಂತೆ ಬರುತ್ತಿರುವುದರಿಂದ ಕೆಲವೊಮ್ಮೆ ಬಲಬದಿಯಲ್ಲಿ ಕಂಡುಬರುತ್ತದೆ ಮತ್ತು ಇದನ್ನು ಟನಲಿಂಗ್ ವಿದ್ಯಮಾನ ಎಂದು ಕರೆಯಲಾಗುತ್ತದೆ ಆದ್ದರಿಂದ ನಾವು ಈ ವಿದ್ಯಮಾನವನ್ನು ಈ ಉಪನ್ಯಾಸದಲ್ಲಿ ಅಧ್ಯಯನ ಮಾಡುತ್ತೇವೆ ಅದಕ್ಕಿಂತ ಮೊದಲು ನಾನು ಕೆಲವೊಮ್ಮೆ ಪ್ರಶ್ನೆಗೆ ಉತ್ತರಿಸಲು ಬಯಸುತ್ತೇನೆ ಎಂದು ವಿದ್ಯಾರ್ಥಿಗಳು ಕೇಳುತ್ತಾರೆ ಸಂಭಾವ್ಯತೆಯು ಸಮ್ಮಿತೀಯವಾಗಿದ್ದರೆ ತರಂಗ ಕಾರ್ಯವು ಸಮ್ಮಿತೀಯವಾಗಿರುತ್ತದೆ ಎಂದು ನಾನು ಮೊದಲೇ ಹೇಳಿದ್ದೆ ಆದ್ದರಿಂದ ನಾನು ತಡೆ ಗೋಡೆ x 0 ಬಗ್ಗೆ ಸಮ್ಮಿತೀಯ ಎಂದು ಪರಿಗಣಿಸಿದರೆ ಇದು a2 ಇದು a2 ನಾನು ಹೇಗೆ ಹೇಳುತ್ತಿದ್ದೇನೆಂದರೆ ಕಣವು ಹಿಂದಕ್ಕೆ ಹೋಗುತ್ತಿದೆ ಮತ್ತು ನಂತರ ಬಲಕ್ಕೆ ಮಾತ್ರ ಹೋಗುತ್ತಿದೆ ಮತ್ತು ತರಂಗ ಕಾರ್ಯವು ಸಮ್ಮಿತೀಯವಾಗಿರುವುದಿಲ್ಲ ಏಕೆಂದರೆ ನಾವು ಗಡಿ ಪರಿಸ್ಥಿತಿಗಳನ್ನು ಸಮ್ಮಿತೀಯವಾಗಿ ಮಾಡಿಲ್ಲ ನಾವು ಎಡದಿಂದ ಬರುವ ಕಣಗಳನ್ನು ಪರಿಗಣಿಸುತ್ತಿದ್ದೇವೆ ಆದರೆ ಬಲಭಾಗದಲ್ಲಿ ಯಾವುದೇ ಸಮ್ಮಿತಿಯಿಲ್ಲ ಏಕೆಂದರೆ ಆರಂಭದಲ್ಲಿ ನಾವು ಯಾವುದೇ ಕಣವನ್ನು ಎಡಕ್ಕೆ ಬರುವುದನ್ನು ಪರಿಗಣಿಸಲಿಲ್ಲ ನಾವು ಇಡೀ ವಿಷಯವನ್ನು ಸ್ಟೇಷನರಿಯನ್ನಾಗಿ ಮಾಡಿದರೆ ತರಂಗ ಕಾರ್ಯವು ಸಮ್ಮಿತೀಯವಾಗಿರುತ್ತದೆ ಬಲದಿಂದ ಬರುವ ಸಮಾನ ಸಂಖ್ಯೆಯ ಕಣಗಳು ಎಡದಿಂದ ಸಮಾನ ಸಂಖ್ಯೆಯ ಕಣಗಳು ಬರುತ್ತವೆ ಮತ್ತು ನಂತರ ಅವು ಸುರಂಗವಾಗುತ್ತವೆ ಆದರೆ ನಾವು ಸಮ್ಮಿತೀಯ ಸಮಸ್ಯೆಯನ್ನು ತೆಗೆದುಕೊಳ್ಳುತ್ತಿದ್ದೇವೆ a ಆರಂಭದಿಂದಲೇ ಸಮ್ಮಿತೀಯ ಗಡಿ ಸ್ಥಿತಿ ಆದ್ದರಿಂದ ಸಮಸ್ಯೆಗೆ ಪರಿಹಾರವು ಈಗ ಸಮ್ಮಿತಿಯಾಗಿಲ್ಲ ಆದ್ದರಿಂದ ನಮ್ಮಲ್ಲಿರುವುದು ಎತ್ತರ V0 ನ ತಡೆಗೋಡೆ ಮತ್ತು ಮತ್ತೊಮ್ಮೆ ಪರಿಹಾರಗಳನ್ನು ಸುಲಭಗೊಳಿಸಲು ನಾನು ತಡೆಗೋಡೆಯ ಒಂದು ತುದಿಗೆ x 0 ನಲ್ಲಿ ಮತ್ತು ಇನ್ನೊಂದು ಕಡೆ x a ನಲ್ಲಿ ಬದಲಾಗುತ್ತದೆ ಕೆಲವು ಶಕ್ತಿ E ಜೊತೆ V0 ಕ್ಕಿಂತ ಕಡಿಮೆ ಶಕ್ತಿಯಿಂದ ಎಡದಿಂದ ಬರುವ ಕಣಗಳು ಇವೆ ಮತ್ತು ಆದ್ದರಿಂದ ಗಡಿ ಸ್ಥಿತಿಯಿಂದ ಕೆಲವು ಪ್ರತಿಫಲನಗಳು ಇಲ್ಲಿ ಕೆಲವು ಪರಿಹಾರಗಳಿರುತ್ತವೆ ಮತ್ತು ನಂತರ ಕೆಲವು ಪ್ರಸರಣ ಇರುತ್ತದೆ ಹಾಗಾಗಿ ಎಡಭಾಗದಲ್ಲಿ ತರಂಗ ಕಾರ್ಯಗಳನ್ನು ಬರೆಯೋಣ ಅದು AeikxB e ikx ನಾನು ಮಧ್ಯದಲ್ಲಿ k x ಯಾವುವು ಎಂಬುದನ್ನು ನಾನು ಒಂದು ನಿಮಿಷದಲ್ಲಿ ವಿವರಿಸುತ್ತೇನೆ ಇಲ್ಲಿ ನಾನು C eαxD e αx ಹೊಂದಲಿದ್ದೇನೆ ಮತ್ತು ಬಲಭಾಗದಲ್ಲಿ ಮತ್ತೊಮ್ಮೆ ನಾನು ಕೆಲವು ಪರಿಹಾರವನ್ನು ಹೊಂದಲಿದ್ದೇನೆ E eikx k ಮತ್ತು ಸ್ಕ್ರಾಡಿನಜರ್ ಸಮೀಕರಣದಿಂದ ಸಿಕ್ಕಿದೆ ಮತ್ತು ನಾವು ಅದನ್ನು ಮತ್ತೆ ಮತ್ತೆ ಮಾಡಿದ್ದೇವೆ ಹಾಗಾಗಿ ನಾನು ಅದನ್ನು ಪರಿಗಣಿಸಿ ನೇರವಾಗಿ ಬರೆಯಲು ಹೋಗುವುದಿಲ್ಲ k2mE2 E ಸಹಜವಾಗಿ 0 ಗಿಂತ ಹೆಚ್ಚಾಗಿದೆ ಮತ್ತು α2m2 V0 E0 ಆದ್ದರಿಂದ ಮೂರು ಪ್ರದೇಶಗಳಲ್ಲಿ ನೀವು ಪರಿಹಾರವನ್ನು ಕಂಡುಕೊಂಡಿದ್ದೀರಿ ನಾನು ಈಗ ಮಾಡಬೇಕಾದ ಏಕೈಕ ವಿಷಯವೆಂದರೆ ಗಡಿ ಸ್ಥಿತಿ ಹೊಂದಾಣಿಕೆಯನ್ನು ಮಾಡುವುದು ಆದ್ದರಿಂದ x 0 ನಲ್ಲಿ ನಾನು AB CD ಅನ್ನು ಪಡೆಯಲಿದ್ದೇನೆ ಇದು ನಿರಂತರವಾಗಿರುವುದರಿಂದ ಬರುತ್ತದೆ ಮತ್ತು ನಾನು ikA Bα ಅನ್ನು ಹೊಂದಲಿದ್ದೇನೆ ಮತ್ತು ಇದು ನಿರಂತರವಾಗಿರುವುದರಿಂದ ಬರುತ್ತದೆ ತದನಂತರ x a ನಲ್ಲಿ ನಾನು C eαaD e αaE eika ಪಡೆಯಲಿದ್ದೇನೆ ಇದು ಮತ್ತೆ ನಿರಂತರವಾಗಿರುವುದರಿಂದ ಬರುತ್ತದೆ ಮತ್ತು ನಾನು C eαa D e αaik E eika ಹೊಂದಲಿದ್ದೇನೆ ಮತ್ತು ಇದು ನಿರಂತರವಾಗಿರುವುದು ನಿಂದ ಬರುತ್ತದೆ ಆದ್ದರಿಂದ ನಾನು ನಾಲ್ಕು ಸಮೀಕರಣಗಳನ್ನು ಮತ್ತು ಐದು ಅಪರಿಚಿತರನ್ನು ಪಡೆದುಕೊಂಡಿದ್ದೇನೆಅವು BA CA DA ಮತ್ತು ವಾಸ್ತವವಾಗಿ ನಾನು ಪ್ರಸರಣ ಸಂಭವನೀಯತೆಗಾಗಿ ಮಾತ್ರ ನೋಡುತ್ತಿದ್ದರೆ ನನಗೆ ಇವುಗಳಲ್ಲಿ ಆಸಕ್ತಿಯಿಲ್ಲ ಮತ್ತು ಅಂತಿಮವಾಗಿ ನಾನು EA ಬಗ್ಗೆ ಆಸಕ್ತಿ ಹೊಂದಿದ್ದೇನೆ ಅದು ನನಗೆ ಪ್ರಸರಣ ಸಂಭವನೀಯತೆಯನ್ನು ನೀಡುತ್ತದೆ ಆದ್ದರಿಂದ ನಾವು ಈ ಎಲ್ಲ ಗಡಿ ಷರತ್ತುಗಳನ್ನು ಸರಿಹೊಂದಿಸಬಹುದು ಮತ್ತು ಆ ಉತ್ತರಗಳನ್ನು ಪಡೆಯಬಹುದು ಮತ್ತು ಅಂತಿಮವಾಗಿ ನೀವು ಕಂಡುಕೊಳ್ಳುವುದು EA2vv ಏಕೆಂದರೆ ಎರಡೂ ಬದಿಗಳಲ್ಲಿ ವೇಗವು ಒಂದೇ ಆಗಿರುವುದರಿಂದ e 2ka ಗೆ ಅನುಪಾತದಲ್ಲಿರುತ್ತದೆ ಆದ್ದರಿಂದ a ಹೆಚ್ಚಿದಂತೆ ಸಂಭವನೀಯತೆಯು ಕಡಿಮೆಯಾಗುತ್ತಾ ಹೋಗುತ್ತದೆ ಆದರೂ ಕಣವು ಟನಲಿಂಗ್ ಮೂಲಕ ಶೂನ್ಯವಲ್ಲದ ಸಂಭವನೀಯತೆ ಇರುತ್ತದೆ ಆದ್ದರಿಂದ ಇದು ಟನಲಿಂಗ್ ಸಂಭವನೀಯತೆ ಇದನ್ನು ನಿಖರವಾಗಿ ಲೆಕ್ಕಾಚಾರ ಮಾಡಲು ಸಮಸ್ಯೆಯನ್ನು ನಾನು ನಿಯೋಜನೆಯಲ್ಲಿ ನೀಡುತ್ತೇನೆ ಈ ಉಪನ್ಯಾಸದಲ್ಲಿ ನಾನು ಗಮನಹರಿಸಲು ಬಯಸುವುದು ಈ ವಿದ್ಯಮಾನವನ್ನು ವಿವಿಧ ಉಪಪರಮಾಣು ಘಟನೆಗಳನ್ನು ವಿವರಿಸುವಲ್ಲಿ ಹೇಗೆ ಬಳಸಲಾಗುತ್ತದೆ ಆದ್ದರಿಂದ ಇದನ್ನು ಡಿಕೇ ವಿವರಿಸಲು ಬಳಸುತ್ತೇವೆ ನಾನು ಇದರ ಮೇಲೆ ಪರಿಮಾಣಾತ್ಮಕವಾಗಿ ಹೋಗುವುದಿಲ್ಲ ನಾನು ಇದನ್ನು ಕೇವಲ ಗುಣಾತ್ಮಕವಾಗಿ ವಿವರಿಸುತ್ತೇನೆ ಡಿಕೇ ಯಲ್ಲಿ ಕಂಡುಬರುವುದು ಕಣಗಳು ಒಂದೇ ಶಕ್ತಿಯಿಂದ ಹೊರಬರುತ್ತವೆ ಮೊದಲನೆದು ಕಣಗಳ ಶಕ್ತಿ Ze24π0Rnucleus ಗಿಂತ ಕಡಿಮೆ ಹಾಗಾದರೆ ಅವು ಹೇಗೆ ಬರುತ್ತವೆ ನಾನು ಇದನ್ನು ಸ್ವಲ್ಪ ಹೆಚ್ಚು ವಿವರವಾಗಿ ವಿವರಿಸುತ್ತೇನೆ ಆದ್ದರಿಂದ ಈ ನ್ಯೂಟ್ರಾನ್ಗಳು ಮತ್ತು ಪ್ರೋಟಾನ್ಗಳು ನ್ಯೂಟ್ರಾನ್ಗಳು ಮತ್ತು ಪ್ರೋಟಾನ್ಗಳು ಇರುವ ಒಂದು ನ್ಯೂಕ್ಲಿಯಸ್ ಇದೆ ಎಂದು ಭಾವಿಸೋಣ ಮತ್ತು ಚಾರ್ಜ್ Z ಆಗಿದೆ ನಾನು ಧನಾತ್ಮಕ ಚಾರ್ಜ್ ಕಣವನ್ನು ದೂರದಿಂದ ತಂದರೆ ಅದು ನ್ಯೂಕ್ಲಿಯಸ್ ತ್ರಿಜ್ಯದಲ್ಲಿ Ze24π0Rnucleus ಎತ್ತರದ ಕೂಲೊಂಬಿಕ್ ಸಂಭಾವ್ಯವಾಗಿರುತ್ತದೆ ಮತ್ತು ಈ ಕಣಗಳು ಅದಕ್ಕಿಂತ ಕಡಿಮೆ ಶಕ್ತಿಯಲ್ಲಿ ಬರುತ್ತವೆ ಹಾಗಾದರೆ ಅವು ಅಗಲವನ್ನು ಹೇಗೆ ಏರಿದವು ಆದ್ದರಿಂದ ಇದು ರಹಸ್ಯವಾಗಿತ್ತು ಮತ್ತು ಅದನ್ನು ವಿವರಿಸುವ ವಿಧಾನವೇ ಟನಲಿಂಗ್ ಜನರು ಪ್ರಸ್ತಾಪಿಸಿದ ವಿಷಯವೆಂದರೆ ನ್ಯೂಕ್ಲಿಯಸ್ ಒಳಗೆ α ಕಣವು ಈಗಾಗಲೇ 2 ಪ್ರೋಟಾನ್ಗಳ 2 ನ್ಯೂಟ್ರಾನ್ಗಳ ರೂಪದಲ್ಲಿರಬಹುದು ಮತ್ತು ಅವು ನ್ಯೂಕ್ಲಿಯಸ್ ಗೋಡೆಯನ್ನು ಹೊಡೆದಾಗ ಅವು ಟನಲಿಂಗ್ ಮೂಲಕ ಹೋಗಬಹುದು ಮತ್ತು ಆದ್ದರಿಂದ ಅವು ಅದೇ ಶಕ್ತಿಯಿಂದ ಹೊರಬರುತ್ತದೆ ಮತ್ತು ನಂತರ ಅವರು ಕೆಳಗೆ ಬಂದರೆ ಅವು ತಡೆಗೋಡೆಗೆ ಹೋಗಲು ಸಾಧ್ಯವಿಲ್ಲ ಆದ್ದರಿಂದ ಶಕ್ತಿಯು ತಡೆಗೋಡೆ ಎತ್ತರಕ್ಕಿಂತ ದೊಡ್ಡದಾಗಿರುತ್ತದೆ ಆದರೆ ಶಕ್ತಿಯು ಕಡಿಮೆಯಾಗಿದೆ ಅಂದರೆ ಅವು ವಾಸ್ತವವಾಗಿ ತಡೆಗೋಡೆ ಏರುತ್ತಿಲ್ಲ ಮತ್ತು ಎಲ್ಲಾ ಟನಲಿಂಗ್ ಮೂಲಕ ಕೆಳಗೆ ಬರುತ್ತವೆ ತದನಂತರ ಒಬ್ಬರು ಈ ಟನಲಿಂಗ್ ಸಂಭವನೀಯತೆಯನ್ನು ಲೆಕ್ಕಹಾಕಬಹುದು ಮತ್ತು ಅದನ್ನು ಕಣಗಳ ಡಿಕೇ ಮೂಲಕ ಪರಮಾಣುಗಳ ಡಿಕೇ ಗೆ ಸಂಬಂಧಿಸಬಹುದು ಮತ್ತು ಅದು ವಕ್ರಾಕೃತಿಗಳನ್ನು ಅಳವಡಿಸುತ್ತದೆ ಆದ್ದರಿಂದ ಟನಲಿಂಗ್ ವಿದ್ಯಮಾನಗಳು ನ್ಯೂಕ್ಲಿಯಸ್ನಿಂದ ಹೊರಬರುವ ಕಣವನ್ನು ತಡೆಗೋಡೆ ಎತ್ತರಕ್ಕಿಂತ ಕಡಿಮೆ ಶಕ್ತಿಯೊಂದಿಗೆ ವಿವರಿಸಿದೆ ಇತ್ತೀಚೆಗಿನ 30 40 ವರ್ಷಗಳಲ್ಲಿ ಟನಲಿಂಗ್ ಮಾರ್ಗವನ್ನು ಸ್ಕ್ಯಾನಿಂಗ್ ಟನಲಿಂಗ್ ಮೈಕ್ರೋಸ್ಕೋಪ್ ಎಂದು ಕರೆಯಲು ಸಹ ಬಳಸಲಾಗುತ್ತದೆ ಅದು ಮೇಲ್ಮೈಯಲ್ಲಿರುವ ಮೇಲ್ಮೈ ಹೇಗೆ ಒರಟುತನವನ್ನು ಹೊಂದಿದೆ ಎಂಬುದನ್ನು ನಿಮಗೆ ನೀಡುತ್ತದೆ ಆದ್ದರಿಂದ ಮತ್ತೊಮ್ಮೆ ನೀವು ಒಂದು ತುದಿ ಸಣ್ಣ ತುದಿಯನ್ನು ತೆಗೆದುಕೊಂಡು ಅದನ್ನು ನೀವು ಮ್ಯಾಪ್ ಮಾಡಲು ಅಥವಾ ಸ್ಕ್ಯಾನ್ ಮಾಡಲು ಬಯಸುವ ಮೇಲ್ಮೈ ಮೇಲೆ ಹೋಗುವಂತೆ ಮಾಡುತ್ತದೆ ಈಗ ನಾನು ನಿಮಗೆ ತೋರಿಸಿದಂತೆ ಟನಲಿಂಗ್ ಸಂಭವನೀಯತೆ e 2ka ಗೆ ಅನುಪಾತದಲ್ಲಿರುತ್ತದೆ ಆದ್ದರಿಂದ ಈ ಎಲೆಕ್ಟ್ರಾನ್ಗಳು ಒಳಗಿನ ಮೇಲ್ಮೈಯ ಒರಟುತನವನ್ನು ಅವಲಂಬಿಸಿ ಸೂಜಿಯು ಈ ಮೇಲ್ಮೈ ಮೇಲೆ ಹಾದು ಹೋಗುತ್ತಿದ್ದರೆ ಮೇಲ್ಮೈಯನ್ನು ಮೇಲಕ್ಕೆತ್ತಿದರೆ ಅದು ಹೆಚ್ಚು ಪ್ರವಾಹವನ್ನು ಹೊಂದಿರುತ್ತದೆ ಮತ್ತು ಮೇಲ್ಮೈ ಕೆಳಗಿದ್ದರೆ ಕಡಿಮೆ ಪ್ರವಾಹವನ್ನು ಹೊಂದಿರುತ್ತದೆ ಆದ್ದರಿಂದ ಇದರಲ್ಲಿ ಪ್ರಸ್ತುತವನ್ನು ಅಳತೆ ಮಾಡಿದರೆ ಮೇಲಕ್ಕೆ ಮತ್ತು ಕೆಳಕ್ಕೆ ಹೋಗುತ್ತದೆ ಮತ್ತು ನಂತರ ಅದನ್ನು ಮೇಲ್ಮೈ ಒರಟುತನವನ್ನು ನಕ್ಷೆ ಮಾಡಲು ಬಳಸಬಹುದು ಮತ್ತು ಪರಮಾಣು ಮಟ್ಟದ ಮೇಲ್ಮೈಯಲ್ಲಿ ಒರಟುತನವನ್ನು ನೋಡಲು ಇದನ್ನು ಬಳಸಲಾಗಿದೆ ಕ್ಷೇತ್ರ ಪ್ರೇರಿತ ಅಯಾನೀಕರಣ ಎಂದು ಕರೆಯಲ್ಪಡುವ ಮೂರನೇ ವಿದ್ಯಮಾನ ಆದ್ದರಿಂದ ಲೋಹದ ಮೇಲ್ಮೈಯನ್ನು ಪರಿಗಣಿಸಿ ಮತ್ತು ಒಳಗೆ ಈ ಎಲೆಕ್ಟ್ರಾನ್ಗಳು ನಾನು ಪ್ರಬಲವಾದ ಕ್ಷೇತ್ರ E ಅನ್ನು ಅನ್ವಯಿಸಿದರೆ ಅದು ಈ ಮೇಲ್ಮೈಯ ಮುಂದೆ ಧರಿಸಬಹುದಾದ ಸಂಭಾವ್ಯ V ಅನ್ನು ಸೃಷ್ಟಿಸುತ್ತದೆ ಮತ್ತು ಈಗ ಎಲೆಕ್ಟ್ರಾನ್ಗಳು ಈ ತಡೆಗೋಡೆಯ ಮೂಲಕ ಟನಲಿಂಗ್ ಮಾಡಬಹುದು ಕ್ಷೇತ್ರವು V ನ ಸ್ಲೊಪ್ ನಿಂದ ಬಲವಾಗಿರುತ್ತದೆ ಮತ್ತು ಆದ್ದರಿಂದ ತಡೆಗೋಡೆ ತೆಳುವಾಗುವುದು ಆದ್ದರಿಂದ ಹೆಚ್ಚು ಎಲೆಕ್ಟ್ರಾನ್ಗಳು ಟನಲಿಂಗ್ ಮಾಡಬಹುದು ಎಂಬ ಭಾವನೆಯನ್ನು ಬಲಪಡಿಸುತ್ತದೆ ಮತ್ತು ಇದನ್ನು ಕ್ಷೇತ್ರ ಪ್ರೇರಿತ ಅಯಾನೀಕರಣ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇವುಗಳು 3 ವಿದ್ಯಮಾನಗಳಾಗಿದ್ದು ಟನಲಿಂಗ್ ನಡೆಯುತ್ತದೆ ಮತ್ತು ಯಾವುದೇ ಲೆಕ್ಕಾಚಾರಗಳನ್ನು ಟನಲಿಂಗ್ ಅಯಾನೀಕರಣದ ಮೂಲಕ ಮಾಡಲಾಗುತ್ತದೆ ಎಂಬುದನ್ನು ತೋರಿಸುತ್ತದೆ ಮತ್ತು ಆದ್ದರಿಂದ ಇದು ಕ್ವಾಂಟಮ್ ಮೆಕ್ಯಾನಿಕಲ್ ಮೂಲದ ಒಂದು ಪ್ರಮುಖ ವಿದ್ಯಮಾನವಾಗಿದೆ ಆದ್ದರಿಂದ ಈ ಉಪನ್ಯಾಸವನ್ನು ನಾನು ಮುಗಿಸುತ್ತೇನೆ ಇದು ಕಣಗಳು ಸೀಮಿತ ಅಗಲದ ತಡೆಗೋಡೆಯ ಮೂಲಕ ಟನಲಿಂಗ್ ಮಾಡಬಹುದು ಆದರೆ ಕಣದ ಶಕ್ತಿಗಿಂತ ಎತ್ತರ ಹೆಚ್ಚಾಗಿದೆ ಮತ್ತು ಇದನ್ನು ಕಣಗಳ ಡಿಕೇ ವಿವರಿಸಲು ಮತ್ತು ಟನಲಿಂಗ್ ಸೂಕ್ಷ್ಮದರ್ಶಕದಲ್ಲಿ ಸ್ಕ್ಯಾನ್ ಮಾಡಲು ಇದನ್ನು ಕ್ಷೇತ್ರದ ಅಯಾನೀಕರಣದಲ್ಲಿ ಬಳಸುತ್ತಾರೆ